ವಿದ್ಯುತ್ಕಾಂತೀಯ ಕ್ಷೇತ್ರಗಳಿಂದ ಶಕ್ತಿಗೆ ಪಾಯಿಂಟಿಂಗ್ ವೆಕ್ಟರ್ ನಾವು ವಿದ್ಯುತ್ಕಾಂತೀಯ ಕ್ಷೇತ್ರಗಳ ಬಗ್ಗೆ ಕಲಿತಿದ್ದೇವೆ ಮತ್ತು ಅವುಗಳನ್ನು ಮ್ಯಾಕ್ಸ್ವೆಲ್ನ ಸಮೀಕರಣಗಳಿಂದ ನಿಯಂತ್ರಿಸಲಾಗುತ್ತದೆ ಎಂದು ಕಲಿತಿದ್ದೇವೆ ಮತ್ತೆ ನಾನು ಅವುಗಳನ್ನು ಬರೆಯುತ್ತೇನೆ ಏಕೆಂದರೆ ನಾನು ಅವುಗಳನ್ನು ಬಳಸುತ್ತಲೇ ಇರುತ್ತೇನೆ ಅವು ▽ E ρ ε0 ವ್ಯತ್ಯಯವಾಗಿದೆ ಇದು ಮೊದಲನೆಯದು ಗಾಸ್ ನಿಯಮ ಎರಡನೆಯದು ಫ್ಯಾರಡೆ ನಿಯಮ ಮೂರನೆಯದಾಗಿ ▽ × B μ0 J μ0 ε0 dEdt ಸಮಾನವಾಗಿರುತ್ತದೆ ಯಾವುದೇ ವಿದ್ಯುತ್ಕಾಂತೀಯ ವಿದ್ಯಮಾನಗಳನ್ನು ವಿವರಿಸಲು ಇದು ಸಾಕಾಗುತ್ತದೆ ನಾನು ಫ್ರೀ ಸ್ಪೇಸ್ ಈ ಕ್ಷೇತ್ರಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ನಾನು ಇದೀಗ ಸೂಚಿಸಬೇಕು ನಾವು ಈಗ ಇವುಗಳನ್ನು ಬಳಸಲು ಬಯಸುವುದು ಮೊದಲನೆಯದಾಗಿ ವಿದ್ಯುತ್ಕಾಂತೀಯ ಕ್ಷೇತ್ರ ಅಂದರೆ ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರವು ಒಟ್ಟಿಗೆ ಶಕ್ತಿಯನ್ನು ಸಾಗಿಸುತ್ತದೆ ಎಂದು ತೋರಿಸಲು ಆದ್ದರಿಂದ ನಾನು ಆಯಸ್ಕಾಂತೀಯ ಮತ್ತು ವಿದ್ಯುತ್ ಕ್ಷೇತ್ರವನ್ನು ಒಟ್ಟಿಗೆ ಹೊಂದಿದ್ದರೆ ಅವು ಒಂದು ಬಿಂದುವಿನಿಂದ ಇನ್ನೊಂದಕ್ಕೆ ಶಕ್ತಿಯನ್ನು ಸಾಗಿಸುತ್ತವೆ ಎರಡನೆಯದಾಗಿ ವಿದ್ಯುತ್ಕಾಂತೀಯ ಕ್ಷೇತ್ರವು ಆವೇಗವನ್ನು ಸಹ ಒಯ್ಯುತ್ತದೆ ಮತ್ತು ಅವರು ರೇಖೀಯ ಆವೇಗವನ್ನು ಹೊಂದಿದ್ದರೆ ನಂತರ r × p ಕೋನೀಯ ಆವೇಗವಾಗಿದೆ ಮತ್ತು ಆದ್ದರಿಂದ ವಿದ್ಯುತ್ಕಾಂತೀಯ ಕ್ಷೇತ್ರಗಳು ಕೋನೀಯ ಆವೇಗವನ್ನು ಸಹ ಹೊಂದಿರುತ್ತವೆ ಈ ಉಪನ್ಯಾಸದಲ್ಲಿ ನಾನು ಶಕ್ತಿಯ ಮೇಲೆ ಕೇಂದ್ರೀಕರಿಸಲು ಬಯಸುತ್ತೇನೆ ಆದ್ದರಿಂದ ಇದಕ್ಕಾಗಿ ಸರ್ಫೇಸ್ S ನೊಂದಿಗೆ ಸುತ್ತುವರಿದ ಪರಿಮಾಣ V ಅನ್ನು ಪರಿಗಣಿಸೋಣ ನನಗೆ ಈ ಎರಡೂ ಬೇಕು ಆದ್ದರಿಂದ ನಾನು ಇವುಗಳನ್ನು ನಿರ್ದಿಷ್ಟಪಡಿಸುತ್ತಿದ್ದೇನೆ ಮೇಲ್ಮೈಯಲ್ಲಿ ಪ್ರತಿ ಹಂತದಲ್ಲಿ n ಯೂನಿಟ್ ವೆಕ್ಟರ್ ಇರುತ್ತದೆ ಮತ್ತು ಇದರ ಒಳಗೆ ಚಾರ್ಜ್ ಸಾಂದ್ರತೆ ρ ಮತ್ತು ಪ್ರವಾಹಗಳು ಇವೆ ಅದರ ಸುತ್ತಲೂ ವಿದ್ಯುತ್ಕಾಂತೀಯ ಕ್ಷೇತ್ರವು ಅಸ್ತಿತ್ವದಲ್ಲಿರಲಿ ಈ ಪ್ರದೇಶದಲ್ಲಿ ನಾವು E ಕ್ಷೇತ್ರ ಮತ್ತು B ಕ್ಷೇತ್ರವನ್ನು ಹೊಂದಿದ್ದೇವೆ ನಾನು ಈಗ ಪರಿಗಣಿಸಲು ಬಯಸುತ್ತೇನೆ ನಾನು ಈ ಪರಿಮಾಣವನ್ನು ಸ್ವಲ್ಪ ದಪ್ಪವಾಗಿಸುತ್ತೇನೆ ಗೋಡೆಗಳು ಸ್ವಲ್ಪ ದಪ್ಪವಾಗಿರುತ್ತದೆ ಇದರಿಂದ ನೀವು ಅದನ್ನು ಸ್ಪಷ್ಟವಾಗಿ ನೋಡುತ್ತೀರಿ ಈ ಕ್ಷೇತ್ರಗಳಿಂದ ಈ ಸಂಪುಟಕ್ಕೆ ಎಷ್ಟು ಶಕ್ತಿಯನ್ನು ಪಂಪ್ ಮಾಡಲಾಗುತ್ತಿದೆ ಅಥವಾ ಎಷ್ಟು ಶಕ್ತಿಯನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂಬುದನ್ನು ನಾನು ಈಗ ತಿಳಿದುಕೊಳ್ಳಲು ಬಯಸುತ್ತೇನೆ ಚಾರ್ಜ್ಗಳು ಮತ್ತು ಪ್ರವಾಹಗಳೊಂದಿಗೆ ಕ್ಷೇತ್ರಗಳ ಪರಸ್ಪರ ಕ್ರಿಯೆಯ ಮೂಲಕ ಶಕ್ತಿಯು ಒಳಗೆ ಹೋಗಲು ಮತ್ತು ಹೊರಬರಲು ಏಕೈಕ ಮಾರ್ಗವಾಗಿದೆ ಇದರಲ್ಲಿ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸಂಖ್ಯೆ 1 ಕಾಂತೀಯ ಕ್ಷೇತ್ರವು ಚಾರ್ಜ್ಗಳಲ್ಲಿ ಯಾವುದೇ ಕೆಲಸ ಮಾಡುವುದಿಲ್ಲ ಏಕೆಂದರೆ ಕಾಂತಕ್ಷೇತ್ರದ ಬಲವು qvB ಆಗಿರುತ್ತದೆ ಮತ್ತು v F ಆಗಿರುವ ಶಕ್ತಿಯು 0 ಆಗಿದೆ ಆದ್ದರಿಂದ ಈ ಚಾರ್ಜ್ಗಳು ಮತ್ತು ಪ್ರವಾಹಗಳ ಮೇಲೆ ಮಾಡಲಾದ ಏಕೈಕ ಕೆಲಸವೆಂದರೆ ವಿದ್ಯುತ್ ಕ್ಷೇತ್ರದಿಂದ ವಿದ್ಯುತ್ ಕ್ಷೇತ್ರವು ಎಷ್ಟು ಕೆಲಸ ಮಾಡುತ್ತದೆ ಎಲೆಕ್ಟ್ರಿಕ್ ಫೀಲ್ಡ್ನಿಂದ ಮಾಡಿದ ಕೆಲಸವು ಪ್ರತಿ ಯುನಿಟ್ ಪರಿಮಾಣಕ್ಕೆ E jvolume ಆಗಿದೆ work done by electric fieldE jvolume ನಾನು ನಿರ್ದಿಷ್ಟ ಚಾರ್ಜ್ ಮತ್ತು ಸಾಂದ್ರತೆಯನ್ನು ρ ಆಗಿದ್ದರೆ ನಂತರ ವಿದ್ಯುತ್ ಕ್ಷೇತ್ರದಿಂದಾಗಿ ಇದರ ಮೇಲಿನ ಬಲವು FEρ ಆಗಿರುತ್ತದೆ ಮತ್ತು ವಿತರಿಸಲಾದ ವಿದ್ಯುತ್ v F ಆಗಿರುತ್ತದೆ ಇದು v Eρr ಮತ್ತು rho vj ಆದ್ದರಿಂದ ವಿದ್ಯುತ್ ಅಥವಾ ಪ್ರತಿ ಯುನಿಟ್ ಸಮಯಕ್ಕೆ ಮಾಡಿದ ಕೆಲಸವು Pj E ಆಗಿರುತ್ತದೆ ನಾನು ತಂತಿಯನ್ನು ಹೊಂದಿದ್ದರೆ ಅದನ್ನು ನೋಡಲು ಇನ್ನೊಂದು ಮಾರ್ಗವಾಗಿದೆ ನಾನು ಇದರಲ್ಲಿ ಒಂದು ಚಿಕ್ಕ ಅಂಶವನ್ನು ತೆಗೆದುಕೊಂಡರೆ ನಂತರ ಇದರಲ್ಲಿನ ಶಕ್ತಿಯು PV I ಆಗಿರುತ್ತದೆ ಇದು ಜೌಲ್ಸ್ ತಾಪನ ಜೌಲ್ ತಾಪನ ಮತ್ತು ಈ v ಎಂಬುದು E l I ಎಂಬುದು j a ಮತ್ತು ನೀವು ಇದನ್ನು Ejla ಎಂದು ಬರೆಯಬಹುದು ಇದು ಚಿಕ್ಕ ಪರಿಮಾಣದ V ಹೊರತು ಬೇರೇನೂ ಅಲ್ಲ E j ಆಗಿದೆ ಏಕೆಂದರೆ ಶಕ್ತಿಯನ್ನು ತಲುಪಿಸುವ ಏಕೈಕ ವಿಷಯವೆಂದರೆ J ನ ದಿಕ್ಕಿನಲ್ಲಿ E ಯ ಘಟಕವಾಗಿದೆ ಆದ್ದರಿಂದ ಎರಡು ರೀತಿಯಲ್ಲಿ ನಾವು ವಿದ್ಯುತ್ ವಿತರಣೆಯನ್ನು E j ಎಂದು ನೋಡಿದ್ದೇವೆ E PV l j aEjlaE j ಮತ್ತು ಆದ್ದರಿಂದ ನಾನು ನೋಡಿದರೆ ನಾನು ಹಿಂದಿನ ಪರಿಮಾಣಕ್ಕೆ ಹಿಂತಿರುಗಿದರೆ ಇದರಲ್ಲಿ ಈ ಚಾರ್ಜ್ ಸಾಂದ್ರತೆ ಮತ್ತು ಕರೆಂಟ್ ಸಾಂದ್ರತೆ j ವಾಸ್ತವವಾಗಿ ನಾನು ಅವುಗಳನ್ನು ಪ್ರತ್ಯೇಕವಾಗಿ ಬರೆಯುತ್ತಿದ್ದೇನೆ ಆದರೆ ವಾಸ್ತವವಾಗಿ ρ r ಆಗಿ ಹರಿಯುವುದು j ನಂತರ ಈ ಪರಿಮಾಣದ ಒಳಗೆ ಈ ವ್ಯವಸ್ಥೆಯ ಶಕ್ತಿಯಲ್ಲಿನ ಬದಲಾವಣೆಯ ದರವು ಶಕ್ತಿಯ ವಿಷಯ dWdtE j dV ನಾವು ಈಗ ಮ್ಯಾಕ್ಸ್ವೆಲ್ನ ಸಮೀಕರಣವನ್ನು ಬಳಸೋಣ ಇದು B0j00E∂t i e j10B 0E∂t ಮತ್ತು ಆದ್ದರಿಂದ ನಾನು dWdtdV E

B0 dV 0E B0 dV012E2∂t ಆದ್ದರಿಂದ ನಾನು dWdt10dV E B 120E2dV ಎಂದು ಬರೆಯಬಹುದು ಈ ಸಂಪುಟದಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ಸಂಗ್ರಹವಾಗಿರುವ ಶಕ್ತಿ ಇದು ಎಂದು ನೆನಪಿಸಿಕೊಳ್ಳಿ ಈಗ ನಾನು ವೆಕ್ಟರ್ ಗುರುತನ್ನು ಬಳಸಲಿದ್ದೇನೆ ಅದು ಹೇಳುತ್ತದೆ EBB E E ಎಂದು ಬರೆಯಬಹುದು E E EB B

ಎಂದು ಬರೆಯಬಹುದು ಆದ್ದರಿಂದ ನಾನು ಈ ಸಮೀಕರಣಕ್ಕೆ ಹಿಂತಿರುಗುತ್ತೇನೆ ಮತ್ತು dWdt B220dV 120E2dV dV 10 ಹಾಗಾಗಿ ನಾನು ಈ ಮೂರು ಪದಗಳನ್ನು ಪಡೆದುಕೊಂಡಿದ್ದೇನೆ ನಾವು ಅವುಗಳನ್ನು ಸರಳಗೊಳಿಸೋಣ B 120E2dV E E E dWdt B220dV 120E2dV dV 10 dWdt B220dV 120E2dV dS 10 ಆದ್ದರಿಂದ ಮತ್ತೊಮ್ಮೆ ನಾನು ಈ ಪರಿಮಾಣದ ಬಗ್ಗೆ ಮಾತನಾಡುತ್ತಿದ್ದೇನೆ ಅದರೊಳಗೆ ಈ ಪ್ರವಾಹಗಳು ಮತ್ತು ಚಾರ್ಜ್ ಸಾಂದ್ರತೆಗಳು ಇವೆ ಮತ್ತು ನಾವು ಪಡೆದುಕೊಂಡದ್ದು ಏನೆಂದರೆ ಒಳಗಿನ ಯಾಂತ್ರಿಕ ಶಕ್ತಿಯ ಬದಲಾವಣೆಯು dWdt B220dV 120E2dV dS 10 ಈ ಸರ್ಫೇಸ್ ಅವಿಭಾಜ್ಯಕ್ಕೆ ವೆಕ್ಟರ್ ಚಿಹ್ನೆ n ಹೊರಬರುತ್ತಿದೆ ಇದು ಈ ರೀತಿಯಲ್ಲಿ ಸೂಚಿಸುವ ಸರ್ಫೇಸ್ ಅಂಶವಾಗಿದೆ ಈ ಪರಿಮಾಣದ ಒಳಗೆ ಈ ಪದಗಳಿಂದಾಗಿ ಯಾವುದೇ ಬದಲಾವಣೆಯು ನಡೆಯುತ್ತಿದೆ ಒಂದು ಕಾಂತೀಯ ಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರದಲ್ಲಿನ ಶಕ್ತಿಯಲ್ಲಿನ ಬದಲಾವಣೆ ಮತ್ತು ಈ ಎರಡನೆಯ ಅವಧಿ ಇದನ್ನು ಅರ್ಥೈಸಲು ಸ್ವಲ್ಪ ವಿಭಿನ್ನವಾಗಿ ಬರೆಯೋಣ ನಾನುdWdt ಅನ್ನು ಬರೆಯುತ್ತೇನೆ ಅಂದರೆ ಹೋಗುತ್ತಿರುವ ಶಕ್ತಿ ಸಿಸ್ಟಮ್ನೊಳಗಿನ ವಿದ್ಯುತ್ ಬದಲಾವಣೆ ಮತ್ತು ddtEelectro magnetic ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಶಕ್ತಿ ಮತ್ತು ನಾವು ಇದರ ಅರ್ಥವು ಶಕ್ತಿಯ ಮೊತ್ತವಾಗಿದೆ ಇದು ಕಾಂತೀಯ ಕ್ಷೇತ್ರದಿಂದ ಮತ್ತು ವಿದ್ಯುತ್ ಕ್ಷೇತ್ರದ ಕಾರಣದಿಂದಾಗಿ ಇಲ್ಲಿರುತ್ತದೆ ಮತ್ತು ನಾನು ಅದನ್ನು ಎಡಭಾಗಕ್ಕೆ ತಂದಿದ್ದೇನೆ ಆದ್ದರಿಂದ ಇದು ಆಗಿದೆ ಇದು 10EB dS ಈ dS ಸಂಪುಟಕ್ಕೆ ಹೋಗುತ್ತಿದೆ ಇದರ ಅರ್ಥ ಏನು ಇದರರ್ಥ ಈ ಪರಿಮಾಣದೊಳಗಿನ ಶಕ್ತಿಯ ಬದಲಾವಣೆ ಇದು ಯಾಂತ್ರಿಕ ಶಕ್ತಿಯ ಬದಲಾವಣೆಗೆ ಸಮಾನವಾಗಿರುತ್ತದೆ ಮತ್ತು ವಿದ್ಯುತ್ಕಾಂತೀಯ ಶಕ್ತಿಯು ಪರಿಮಾಣಕ್ಕೆ ಹೋಗುವ ಯಾವುದನ್ನಾದರೂ ಸಮನಾಗಿರುತ್ತದೆ ಆದ್ದರಿಂದ ನಾನು ಇದನ್ನು 10EB ಎಂದು ಕರೆಯುತ್ತೇನೆ ಪ್ರತಿ ಯುನಿಟ್ ಸಮಯಕ್ಕೆ ಪ್ರತಿ ಯುನಿಟ್ ಪ್ರದೇಶಕ್ಕೆ ಹರಿಯುವ ಶಕ್ತಿ EB ವಾಲ್ಯೂಮ್ಗೆ ತೋರಿಸುತ್ತಿದ್ದರೆ ಶಕ್ತಿಯು ಒಳಗೆ ಹೋಗುತ್ತದೆ ಎಂಬುದನ್ನು ಗಮನಿಸಿ ಎಡಭಾಗವು ಧನಾತ್ಮಕವಾಗಿರಬೇಕು ಮತ್ತೊಂದೆಡೆEBಸೂಚಿಸುತ್ತಿದ್ದರೆ ಪರಿಮಾಣದಿಂದ ದೂರ ಈ EB dS ಋಣಾತ್ಮಕವಾಗಿರುತ್ತದೆ ಶಕ್ತಿ ಹೊರಹೋಗುತ್ತದೆ ಮತ್ತು ಆದ್ದರಿಂದ ಶಕ್ತಿ ಎಡಭಾಗದ ಪದವು ಋಣಾತ್ಮಕ ಏನಾದರೂ ಸಮನಾಗಿರುತ್ತದೆ ಒಳಗಿನ ಶಕ್ತಿ ಕಡಿಮೆಯಾಗುತ್ತದೆ ಆದ್ದರಿಂದ ಇದು ಈ ಪದದ ಅರ್ಥವಿವರಣೆಯಾಗಿದೆ 10EB ಇದನ್ನು ಸಾಮಾನ್ಯವಾಗಿ S ಎಂದು ಬರೆಯಲಾಗುತ್ತದೆ ಮತ್ತು ಪಾಯಿಂಟಿಂಗ್ ವೆಕ್ಟರ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಯುನಿಟ್ ಸಮಯಕ್ಕೆ ಪ್ರತಿ ಯುನಿಟ್ ಪ್ರದೇಶಕ್ಕೆ ಶಕ್ತಿಯ ಹರಿವಿಗೆ ಸಮಾನವಾಗಿರುತ್ತದೆ ಗಮನಿಸಿ S ಶೂನ್ಯವಾಗಿರಲು E ಮತ್ತು B ಎರಡೂ ಶೂನ್ಯವಾಗಿರಬೇಕು ಆದ್ದರಿಂದ ಇದು ಕೇವಲ ವಿದ್ಯುತ್ಕಾಂತೀಯ ಕ್ಷೇತ್ರದ ಸಂಯೋಜನೆಯಾಗಿದೆ ಅಂದರೆ ವಿದ್ಯುತ್ ಕ್ಷೇತ್ರ ಮತ್ತು ಕಾಂತೀಯ ಕ್ಷೇತ್ರವಿದ್ದರೆ ಆಗ ಮಾತ್ರ ಈ ಶಕ್ತಿ ಹರಿಯುತ್ತದೆ ಇಲ್ಲದಿದ್ದರೆ ಅದು ಇಲ್ಲ 10EBSEnergy flowarea×time ಮುಂದೆ 10EB ನಿಜವಾಗಿಯೂ ಶಕ್ತಿಯ ಹರಿವು ಎಂದು ವಿವರಿಸಲು ನಾವು ಕೆಲವು ಉದಾಹರಣೆಗಳನ್ನು ಮಾಡುತ್ತೇವೆ ಮತ್ತು ಇದು dWdtddtEelectro magnetic10EB dS ಪಾಯಿಂಟಿಂಗ್ ವೆಕ್ಟರ್ ಸಮೀಕರಣವನ್ನು ಪೂರೈಸುತ್ತದೆ